ಈ ನಿರ್ದಿಷ್ಟ ಘಟಕಕ್ಕೆ ಸ್ವಾಗತ ಮತ್ತು ಈ ಘಟಕದಲ್ಲಿ ನಾವು ಇನ್ನೊಂದು ರೀತಿಯ ಒಸ್ಸಿಲೇಟರ್ಅನ್ನು ನೋಡೋಣ ಅದನ್ನು ಏಕ ಜಂಕ್ಷನ್ ಟ್ರಾನ್ಸಿಸ್ಟರ್ ಇಲ್ಲವೇ UJT ಒಸ್ಸಿಲೇಟರ್ ಎಂದು ಕರೆಯುತ್ತಾರೆ ಹಾಗಾಗಿ ನಾವು ಒಸ್ಸಿಲೇಟರ್ಗಳ ಬಗ್ಗೆ ಮಾತನಾಡುವಾಗ UJT ಒಸ್ಸಿಲೇಟರ್ಗಳು ಅಂದರೆ ಏನು ಮತ್ತು UJT ಒಸ್ಸಿಲೇಟರ್ಗಳನ್ನು ನಾವು ಯಾಕೆ ಬಳಕೆ ಮಾಡಬೇಕು ಎಂದು ಅರ್ಥ ಮಾಡಿಕೊಳ್ಳಬೇಕು ಈ ಹಿಂದೆ ನಾವು ವಿವಿಧ ರೀತಿಯ ಒಸ್ಸಿಲೇಟರ್ಗಳನ್ನು ನೋಡಿದ್ದೇವೆ ನಿಮಗೆ ನೆನಪಿದ್ದರೆ ನಾವು ಫೇಸ್ ಶಿಫ್ಟ್ ನಿಂದ ಪ್ರಾರಂಭಿಸಿ ವೆಯಿನ್ ಬ್ರಿಡ್ಜ್ LC ಮುಂತಾದ ವಿವಿಧ ರೀತಿಯ ಒಸ್ಸಿಲೇಟರ್ಗಳನ್ನು ನೋಡಿದ್ದೇವೆ LCಯನ್ನು ಟ್ಯಾಂಕ್ ಸರ್ಕ್ಯೂಟ್ ಎಂದು ಸಹ ಕರೆಯುತ್ತಾರೆ ಮತ್ತು ಟ್ಯಾಂಕ್ ಸರ್ಕ್ಯೂಟ್ಅನ್ನು ಬಳಸಿ ನಾವು ಹರ್ಟ್ಲೆಯನ್ನು ನಿರ್ಮಾಣ ಮಾಡಿದ್ದೇವೆ ನಾವು ಕೊಲ್ಪಿಟ್ಸ್ ಒಸ್ಸಿಲೇಟರ್ ಅನ್ನು ನಿರ್ಮಾಣ ಮಾಡಿದ್ದೇವೆ ಅದಾದ ಬಳಿಕ ನಾವು ಕ್ರಿಸ್ಟಲ್ ಒಸ್ಸಿಲೇಟರ್ನ ಬಗ್ಗೆ ನೋಡಿದ್ದೇವೆ ಹಾಗಾಗಿ ನಾವು UJT ನಿರ್ದಿಷ್ಟವಾಗಿ ಹೇಗೆ ಒಸ್ಸಿಲೇಟರ್ನಂತೆ ಕೆಲಸ ಮಾಡುತ್ತದೆ ಎಂದು ನೋಡೋಣ ಅದನ್ನು ನಾವು ಅರ್ಥ ಮಾಡಿಕೊಳ್ಳಲು ಚಿತ್ರ ತುಣುಕನ್ನು ನೋಡಬೇಕು ಮತ್ತು ಡಯೋಡ್ನಂತೆ UJT ಒಸ್ಸಿಲೇಟರ್ಗಳು ಪ್ರತ್ಯೇಕ ಮತ್ತು ರೀತಿಯ ಅರೆವಾಹಕ ವಸ್ತುವಿನಿಂದ ನಿರ್ಮಿಸಲ್ಪಟ್ಟಿರುವುದನ್ನು ನಾವು ಕಾಣಬಹುದು ಆದ್ದರಿಂದ UJTಯ ಏಕ ಜಂಕ್ಷನ್ನ ಹೆಸರಿನ ಬಗ್ಗೆ ಮತ್ತು ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುವುದರ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಪ್ರತ್ಯೇಕ P ಮತ್ತು N ರೀತಿಯ ಅರೆವಾಹಕ ವಸ್ತುವಿನಿಂದ ಏಕ ಸಂಯೋಗ ಟ್ರಾನ್ಸಿಸ್ಟರ್ ನಿರ್ಮಾಣವಾಗಿರುವುದನ್ನು ನೀವು ನೋಡಬಹುದು ಸಾಧನದ ಏಕ PN ಜಂಕ್ಷನ್ನ ಮುಖ್ಯ ವಾಹಕ ಕಾಲುವೆಯ ಒಳಗೆ ನಿಮಗೆ ಈ P ವಲಯ ಸಿಗುತ್ತದೆ ಮತ್ತು ಇದರಿಂದ ಜಂಕ್ಷನ್ ರೂಪುಗೊಳ್ಳುತ್ತದೆ ಒಂದು ವೇಳೆ ನನಗೆ ರೀತಿಯ ಅರೆವಾಹಕದ ಮೇಲೆ P ರೀತಿಯ ಅರೆವಾಹಕವನ್ನು ಡೋಪ್ ಮಾಡಬೇಕಾದರೆ ಆ ಪ್ರಕ್ರಿಯೆಯ ಹಂತದ ಬಗ್ಗೆ ನಿಮಗೆ ತಿಳಿದಿದೆ ಈ ಪ್ರಕ್ರಿಯೆಯ ಹಂತವನ್ನು ನಾವು ಈಗ ನೋಡೋಣ ಅದರ ಮೇಲೆ ನಾವು ಆಕ್ಸೈಡ್ ಲೇಪವನ್ನು ಹಾಕುತ್ತೇವೆ ಇದು ಆಕ್ಸೈಡ್ ಪದರವಾಗಿದೆ ಬಳಿಕ ನಾವು ಏನು ಮಾಡುತ್ತೇವೆ ಮುಂದಿನ ಹಂತದಲ್ಲಿ ನಾವು ಒಂದು ಕಿಂಡಿಯನ್ನು ತೆಗೆಯಬೇಕು ಅಂದರೆ ನಾವು ಬೆಳಕಿನ ಪ್ರತಿರೋಧಕದ ಪದರವನ್ನು ಹರಡುತ್ತೇವೆ ಈ ಬೆಳಕಿನ ಪ್ರತಿರೋಧಕ ಪದರದ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ ಆದ್ದರಿಂದ ನಾವು ಈ ರೀತಿ ಬೆಳಕಿನ ಪ್ರತಿರೋಧಕ ಪದರವನ್ನು ಹಾಕೋಣ ಈಗ ಮುಂದಿನ ಹಂತವೇನು ಇದು ಬೆಳಕಿನ ಪ್ರತಿರೋಧಕವಾಗಿದೆ ಇದು ಸಿಲಿಕಾನ್ ಡೈಆಕ್ಸೈಡ್ ಆಗಿದೆ ನಾವು LPCVDಯನ್ನು ಬಳಸಿ ಸಿಲಿಕಾನ್ ಡೈಆಕ್ಸೈಡ್ ಪದರವನ್ನು ಹಾಕಬಹುದು ಈಗ ನಾವು ಬೆಳಕಿನ ಪ್ರತಿರೋಧಕವನ್ನು ಹಾಕಿದ್ದೇವೆ ಅದಾದ ಬಳಿಕ ಮೃದುವಾಗಿ ಕಾಯಿಸುವ ಸಮಯವೆಂದು ನಮಗೆಲ್ಲರಿಗೂ ತಿಳಿದಿದೆ ನಾವು ಸಿಲಿಕಾನ್ ಬಳಸುವಾಗಲೆಲ್ಲಾ ಅದನ್ನು ನಾವು ಸ್ವಚ್ಛಗೊಳಿಸಬೇಕೆಂದು ನಮಗೆ ಈ ಮೊದಲೇ ತಿಳಿದಿದೆ ಹಾಗಾಗಿ 90 ಡಿಗ್ರಿ ತಾಪಮಾನದಲ್ಲಿ 1 ನಿಮಿಷ ಬಿಸಿ ತಟ್ಟೆಯ ಮೇಲೆ ಇಡುತ್ತೇವೆ ಅದಾದ ಬಳಿಕ ನಾವು ಅದಕ್ಕೆ ಕವಚವನ್ನು ಹಾಕುತ್ತೇವೆ ಹಾಗಾಗಿ ನಾನು ಕವಚವನ್ನು ಅದಕ್ಕೆ ಹಾಕುತ್ತೇನೆ ನಾನು ಹಾಕಿದ ಕವಚವು ಯಾವ ರೀತಿ ಕಾಣಿಸುತ್ತದೆ ಈ ರೀತಿ ಕಾಣಿಸುತ್ತದೆ ಇದು ದಟ್ಟ ಕ್ಷೇತ್ರದ ಕವಚವಾಗಿರುತ್ತದೆ ನನ್ನ ಬೆಳಕಿನ ಪ್ರತಿರೋಧಕವು ಧನಾತ್ಮಕ ಪ್ರತಿರೋಧಕವಾಗಿರುವುದನ್ನು ನಾವು ಹಲವು ಬಾರಿ ನೋಡಿದ್ದೇವೆ ಆದ್ದರಿಂದ ಈಗ ನೀವು ಅದನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥರಿರಬೇಕು ಅದಾಗ್ಯೂ ನಿಮಗೆ ಗೊಂದಲಗಳಿದ್ದರೆ ನೀವು ಅದನ್ನು ನನ್ನಲ್ಲಿ ಕೇಳಬಹುದು ಅದು ಧನಾತ್ಮಕ ಬೆಳಕಿನ ಪ್ರತಿರೋಧಕವಾಗಿರುವುದರಿಂದ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಕೆಂದಿಲ್ಲ ಈಗ ನಾವು ಬೆಳಕಿನ ಪ್ರತಿರೋಧಕದ ಮೇಲೆ ಕವಚವನ್ನು ಹಾಕುತ್ತೇವೆ ಅದನ್ನು ಮೃದುವಾಗಿ ಕಾಯಿಸಿದ ಮೇಲೆ ಆ ಪದರವನ್ನು ನೇರಳಾತೀತ ಕಿರಣಕ್ಕೆ ಒಡ್ಡಲಾಗುತ್ತದೆ ಇದು ಧನಾತ್ಮಕ ಬೆಳಕಿನ ಪ್ರತಿರೋಧಕವಾಗಿರುವುದರಿಂದ ನೀವು ಪದರವನ್ನು ನೇರಳಾತೀತ ಕಿರಣಕ್ಕೆ ಒಡ್ಡುವಾಗ ಏನಾಗುತ್ತದೆ ಈ ಸ್ಥಳವನ್ನು ಸ್ಪರ್ಶಿಸುವುದಿಲ್ಲ ಆದ್ದರಿಂದ ನಾವು ಧನಾತ್ಮಕ ಬೆಳಕಿನ ಪ್ರತಿರೋಧಕವನ್ನು ಬಳಸಲು ಆಗುವುದಿಲ್ಲ ಈ ಸ್ಥಳವನ್ನು ಸ್ಪರ್ಶಿಸದಿದ್ದರೆ ನಾವು ಒಂದು ಕಿಂಡಿಯನ್ನು ತೆರೆಯಲು ಆಗುವುದಿಲ್ಲ ಹಾಗಾಗಿ ನಾವು ಧನಾತ್ಮಕ ಬೆಳಕಿನ ಪ್ರತಿರೋಧಕವನ್ನು ಇಲ್ಲಿ ಬಳಸಲು ಆಗುವುದಿಲ್ಲ ನಾವು ಋಣಾತ್ಮಕ ಬೆಳಕಿನ ಪ್ರತಿರೋಧಕವನ್ನು ಬಳಸಬೇಕು ಯಾಕೆಂದರೆ ಋಣಾತ್ಮಕ ಬೆಳಕಿನ ಪ್ರತಿರೋಧಕದಲ್ಲಿ ಬಹಿರಂಗಗೊಳ್ಳದ ಪ್ರದೇಶವು ದುರ್ಬಲವಾಗಿರುತ್ತದೆ ಧನಾತ್ಮಕ ಬೆಳಕಿನ ಪ್ರತಿರೋಧಕದಲ್ಲಿ ಬಹಿರಂಗಗೊಳ್ಳದ ಪ್ರದೇಶವು ಗಟ್ಟಿಯಾಗಿರುತ್ತದೆ ನಾವು ಸಿಲಿಕಾನ್ ಡಯೋಕ್ಸೈಡ್ ನಲ್ಲಿ ಒಂದು ಈ ರೀತಿಯ ಕಿಂಡಿಯನ್ನು ರಚಿಸಬೇಕು ಆದ್ದರಿಂದ ನಾವು ಈ ಪ್ರದೇಶದಲ್ಲಿ P ರೀತಿಯ ವಸ್ತುವನ್ನು ಡೋಪ್ ಮಾಡಬಹುದು ಹಾಗಾಗಿ ಇದನ್ನು ಪಡೆಯಲು ನಾವು ಈ ಎರಡು ಪ್ರದೇಶದಲ್ಲಿ ಬೆಳಕಿನ ಪ್ರತಿರೋಧಕವನ್ನು ಕಾಪಾಡಬೇಕು ಮತ್ತು ಇತರ ಪ್ರದೇಶದಿಂದ ಬೆಳಕಿನ ಪ್ರತಿರೋಧಕವನ್ನು ಹೊರತೆಗೆಯಬೇಕು ಇದನ್ನು ನಾವು ದಟ್ಟ ಕ್ಷೇತ್ರದ ಕವಚದೊಂದಿಗೆ ಋಣಾತ್ಮಕ ಬೆಳಕಿನ ಪ್ರತಿರೋಧಕವನ್ನು ಬಳಸಿ ಮಾಡಬಹುದು ಹಾಗಾಗಿ ನೇರಳಾತೀತ ಕಿರಣಕ್ಕೆ ಒಡ್ಡಿದ ಮೇಲೆ ನಾವು ಬೆಳಕಿನ ಪ್ರತಿರೋಧಕವನ್ನು ಅಭಿವೃದ್ದಿಪಡಿಸೋಣ ಹಾಗೂ ನಾವು ಬೆಳಕಿನ ಪ್ರತಿರೋಧಕವನ್ನು ಅಭಿವೃದ್ದಿಪಡಿಸಿದ ಮೇಲೆ ನಾವು ಏನನ್ನು ಪಡೆಯುತ್ತೇವೆ ನೇರಳಾತೀತ ಕಿರಣಕ್ಕೆ ಒಡ್ಡಿದ ಮೇಲೆ ಇದು ದಟ್ಟ ಕ್ಷೇತ್ರದ ಕವಚವಾಗಿರುವುದನ್ನು ನಾವು ಗಮನಿಸುತ್ತೇವೆ ಹಾಗೂ ಋಣಾತ್ಮಕ ಬೆಳಕಿನ ಪ್ರತಿರೋಧಕದಲ್ಲಿ ನಾವು ಏನನ್ನು ಗಮನಿಸುತ್ತೇವೆ ಬಹಿರಂಗವಾಗದ ಬೆಳಕಿನ ಪ್ರತಿರೋಧಕದ ಜಾಗವು ದುರ್ಬಲವಾಗಿರುವುದನ್ನು ನಾವು ಕಾಣಬಹುದು ಹಾಗಾಗಿ ಈ ಪ್ರದೇಶದ ಕೆಳಗೆ ಇರುವ ಬೆಳಕಿನ ಪ್ರತಿರೋಧಕವು ಬಹಿರಂಗವಾಗುವುದಿಲ್ಲ ಹಾಗೂ ಅದು ದುರ್ಬಲವಾಗುತ್ತದೆ ಈಗ ನಮ್ಮಲ್ಲಿ ಋಣಾತ್ಮಕ ಸಿಲಿಕಾನ್ ಡಯೋಕ್ಸೈಡ್ನ ಬೆಳಕಿನ ಪ್ರತಿರೋಧಕವಿದೆ ಅದಾದ ಬಳಿಕ ನಾನು ಅದನ್ನು ಹೊರತೆಗೆಯುತ್ತೇನೆ ಆದ್ದರಿಂದ ಬೆಳಕಿನ ಪ್ರತಿರೋಧಕವನ್ನು ಅಭಿವೃದ್ದಿಪಡಿಸಿದ ಮೇಲೆ ನಾನು ಒಂದು ನಿಮಿಷಕ್ಕೆ 120 ಡಿಗ್ರಿ ತಾಪಮಾನದಲ್ಲಿ ಗಾಢವಾಗಿ ಬಿಸಿ ಮಾಡುತ್ತೇನೆ ಇದು ಮಾಹಿತಿ ಪುಸ್ತಕದಲ್ಲಿ ಈಗಾಗಲೇ ಉಲ್ಲೇಖ ಮಾಡಿದ ಆದೇಶದ ಮೇಲೆ ಸಹ ಅವಲಂಬಿತವಾಗಿದೆ ಮೃದುವಾಗಿ ಬೇಯಿಸುವ ತಾಪಮಾನವೆಷ್ಟು ಎಷ್ಟು ಸಮಯ ನೀವು ಬೇಯಿಸಬೇಕು ಇಲ್ಲವೇ ಕಾಯಿಸಬೇಕು ಗಟ್ಟಿಯಾಗಿ ಬೇಯಿಸುವ ತಾಪಮಾನವೆಷ್ಟು ಎಷ್ಟು ಹೊತ್ತು ಮಾಡಬೇಕು ಎಂಬ ಎಲ್ಲಾ ಮಾಹಿತಿಯನ್ನು ನಾವು ಒಂದು ನಿರ್ದಿಷ್ಟ ಬೆಳಕಿನ ಪ್ರತಿರೋಧಕವನ್ನು ಬಳಸುವಾಗ ಅದರ ಮಾಹಿತಿ ಪುಸ್ತಕದಲ್ಲಿ ನೀಡಲಾಗಿರುತ್ತದೆ ಹಾಗಾಗಿ ನೀವು ಮಾಹಿತಿ ಪುಸ್ತಕವನ್ನು ನೋಡಬೇಕಾಗುತ್ತದೆ ಹಾಗಾಗಿ ನಾವು PR ಅಭಿವೃದ್ದಿ ಮತ್ತು ಗಾಢ ಬಿಸಿಯನ್ನು ಮಾಡುವಾಗ ನಿಮಗೆ ಇಲ್ಲಿ ತೋರಿಸಿರುವ ಈ ನಿರ್ದಿಷ್ಟ ಹಾಳೆಯು ಸಿಗುತ್ತದೆ ಈಗ ನಾವು ಈ ಹಾಳೆಯನ್ನು ಸಿಲಿಕಾನ್ ಡೈಆಕ್ಸೈಡ್ ನಲ್ಲಿ ಅದ್ದಬೇಕು ಸಿಲಿಕಾನ್ ಡೈಆಕ್ಸೈಡ್ ನಿಕ್ಷಾರಕ ಅಂದರೆ ಏನು ಸಿಲಿಕಾನ್ ಡೈಆಕ್ಸೈಡ್ ನಿಕ್ಷಾರಕವನ್ನು ನೆನಪಿನಲ್ಲಿಡುವುದು ಬಹಳ ಸುಲಭ ಬಫರ್ ಹೈಡ್ರೊ ಕ್ಲೋರಿಕ್ ಆಸಿಡ್ನಲ್ಲಿ ನಾನು ಈ ಹಾಳೆಯನ್ನು ಅದ್ದುವಾಗ ಏನಾಗುತ್ತದೆ ಬೆಳಕಿನ ಪ್ರತಿರೋಧಕದಿಂದ ಸಂರಕ್ಷಿಸಲ್ಪಡದ ಸಿಲಿಕಾನ್ ಡೈಆಕ್ಸೈಡ್ಅನ್ನು ಸುಲಭವಾಗಿ ತೆಗೆಯಬಹುದು ಈಗ ನಾನು ಏನು ಮಾಡಬೇಕು ನಾನು ಬೆಳಕಿನ ಪ್ರತಿರೋಧಕವನ್ನು ತೆಗೆಯಬೇಕು ಹಾಗಾಗಿ ಸಿಲಿಕಾನ್ ಡೈಆಕ್ಸೈಡ್ಅನ್ನು ತೆಗೆದ ಮೇಲೆ ನಾನು ಈ ಹಾಳೆಯನ್ನು ಅಸಿಟೋನ್ನಲ್ಲಿ ಅದ್ದಿ ತೆಗೆಯುತ್ತೇನೆ ಯಾಕೆಂದರೆ ಅಸಿಟೋನ್ PR ಸ್ಟೀಪರ್ ಆಗಿದೆ ಹಾಗಾಗಿ ನಾವು ಬೆಳಕಿನ ಪ್ರತಿರೋಧಕವನ್ನು ಗಂಭೀರವಾಗಿ ಮಾಡಬೇಕು ಹಾಗಾಗಿ ನನ್ನ ಬಳಿ ಏನು ಇದೆ ನನ್ನಲ್ಲಿ ಒಂದು ಕಿಂಡಿ ಇದೆ ಈ ಕಿಂಡಿಯನ್ನು ನೀವು ನೋಡಬಹುದು ಈಗ ಈ ಕಿಂಡಿಯಲ್ಲಿ ನಾವು ಏನು ಮಾಡಬಹುದು ನಾವು P ರೀತಿಯ ವಸ್ತುವನ್ನು ಡೋಪ್ ಮಾಡಬಹುದು ಇದು N ರೀತಿಯ ಸಿಲಿಕಾನ್ ಆಗಿದೆ ಹಾಗಾಗಿ ನಾವು ಈಗ ಈ ಸಿಲಿಕಾನ್ನಲ್ಲಿ P ರೀತಿಯ ವಸ್ತುವನ್ನು ಡೋಪ್ ಮಾಡಬಹುದು ಸಿಲಿಕಾನ್ ಡೈಆಕ್ಸೈಡ್ ಕವಚದಂತೆ ವರ್ತಿಸುತ್ತದೆ ಮತ್ತು ಡೋಪೆಂಟ್ಗೆ ಈ ನಿರ್ಧಿಷ್ಟ ವಲಯವನ್ನು ಪ್ರವೇಶಿಸಲು ಬಿಡುವುದಿಲ್ಲ ಹಾಗಾಗಿ ಈಗ ನಾವು ವಿಸರಣ ಇಲ್ಲವೇ ಅಯಾನ್ ಅಳವಡಿಕೆಯನ್ನು ಬಳಸಿ ಡೋಪ್ ಮಾಡಬಹುದು ನಾವು ಏನು ಮಾಡಬಹುದು P ರೀತಿಯ ವಸ್ತುವಿನ ಡೋಪಿಂಗ್ ಆದ ಮೇಲೆ ಮುಂದಿನ ಹಂತವೇನು ಮುಂದಿನ ಹಂತದಲ್ಲಿ ನಾನು ಮತ್ತೊಮ್ಮೆ BHF ಅಂದರೆ ಬಫರ್ ಹೈಡ್ರೋಕ್ಲೋರಿಕ್ನಲ್ಲಿ ಈ ಹಾಳೆಯನ್ನು ಅದ್ದುತ್ತೇನೆ ಮತ್ತು ಸಿಲಿಕಾನ್ ಡೈಆಕ್ಸೈಡ್ ಅನ್ನು ತೆಗೆದುಹಾಕುವಂತೆ ನೋಡುತ್ತೇನೆ SiO2 ಅನ್ನು ತೆಗೆದಾಗ ನಾವು ಬಯಸಿದ ವೇಫರ್ ಅನ್ನು ಪಡೆಯುತ್ತೇವೆ ಈ ರೀತಿಯಾಗಿ N ಪ್ರಕಾರದ ವಸ್ತುವಿನಲ್ಲಿ P ಪ್ರಕಾರದ ಡೋಪಿಂಗ್ ಅನ್ನು ಪಡೆಯಬಹುದು ಡಯೋಡ್ ಗಳು UJT ನಂತಹ ವುಗಳನ್ನು ಪ್ರತ್ಯೇಕ P ಪ್ರಕಾರದಿಂದ ಮತ್ತು N ಪ್ರಕಾರದ ಸೆಮಿಕಂಡಕ್ಟರ್ ವಸ್ತುಗಳಿಂದ ನಿರ್ಮಿಸಲಾಗುತ್ತದೆ ಎಂದು ಅವರು ಹೇಳುತ್ತಿದ್ದಾರೆ ಇದು ಸಾಧನದ ಮುಖ್ಯ ವಾಹಕ N ಪ್ರಕಾರದ ಚಾನಲ್ ಒಳಗೆ ಯುನಿ ಜಂಕ್ಷನ್ ಪಿಎನ್ ಜಂಕ್ಷನ್ ಎಂದು ಹೆಸರಿಸಲ್ಪಟ್ಟಿದೆ ಸಾಧನದ ಮುಖ್ಯ ವಾಹಕ N ಪ್ರಕಾರದ ಚಾನಲ್ ನಲ್ಲಿ X ಕೇವಲ ಒಂದು ಜಂಕ್ಷನ್ ಅನ್ನು ಮಾತ್ರ ವಿದ್ಯುತ್ ನಿಯಂತ್ರಿತ ಸ್ವಿಚ್ ಆಗಿ ರೂಪಿಸುತ್ತದೆ UJT ಒಂದು ಕಡಿಮೆ ವೆಚ್ಚದ ರೇಖೀಯವಲ್ಲದ ಆಂಪ್ಲಿಫೈಯರ್ ಆಗಿದೆ ಮತ್ತು ಕಡಿಮೆ ಯಿಂದ ಮಧ್ಯಮ ಆವರ್ತನಗಳಲ್ಲಿ ಸಿಂಕ್ರೊನೈಸ್ಮಾಡಿದ ಅಥವಾ ಪ್ರಚೋದಕ ಆಂದೋಲಗಳು ಮತ್ತು ಪಲ್ಸ್ ಜನರೇಷನ್ ಸರ್ಕ್ಯೂಟ್ ಗಳಲ್ಲಿ ಬಳಸಲಾಗುತ್ತದೆ ಈ ಅಪ್ಲಿಕೇಶನ್ ಈಗ ಇಲ್ಲಿ ನೋಡುತ್ತೀರಿ ಅದು ಏನೂ ಅಲ್ಲ ಆದರೆ ಇದು PN ಡಯೋಡ್ ನಂತೆ ಕಾಣುತ್ತದೆ ಮತ್ತು ಇಲ್ಲಿ B2 ನಿಂದಾಗಿ ಪ್ರತಿರೋಧಕ ವಿದೆ ಮತ್ತು ನಂತರ ಇಲ್ಲಿ B1 ಕಾರಣದಿಂದಾಗಿ ಪ್ರತಿರೋಧಕವಿದೆ ಈಗ ಇದರ ನಡುವಿನ ವೋಲ್ಟೇಜ್ ಇದಾಗಿದೆ ಇಲ್ಲಿ ಬೇಸ್ 1 ಬೇಸ್ 2 ಇದೆ ಹಾಗೂ ಎಮ್ಮಿಟರ್ ಇದೆ ಎಮ್ಮಿಟರ್ ಎಂದರೆ ಎನ್ ಪ್ರಕಾರದೊಳಗೆ ಪಿ ಪ್ರಕಾರವಾಗಿದೆ ಆದ್ದರಿಂದ UJT ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಆಗ ಮಾತ್ರ UJT ನ್ನು ಬೇಸ್ ಒಸ್ಸಿಲೇಟರ್base oscillator ಆಗಿ ಹೇಗೆ ವಿನ್ಯಾಸಗೊಳಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಅದನ್ನು ಫ್ರೀ ರನ್ನಿಂಗ್ ಒಸ್ಸಿಲೇಟರ್ ಆಗಿ ಬಳಸಲಾಗುತ್ತದೆ ಇದನ್ನು ಪಲ್ಸ್ ಜನರೇಷನ್ ಉತ್ಪಾದನೆಯಲ್ಲಿ ಬಳಸುವ ಸಿಂಕ್ರೊನೈಸ್ಡ್ ಅಥವಾ ಟ್ರಿಗರ್ ಆಂದೋಲಗಳಾಗಿ ಸಹ ಬಳಸಲಾಗುವುದರಿಂದ ನೀವು ಅರ್ಥಮಾಡಿಕೊಳ್ಳಬೇಕಾದುದು ಬಹಳ ಮುಖ್ಯ ಪ್ರತಿರೋಧ ಆರ್ 1 ಮತ್ತು ಆರ್ 2 ಪಕ್ಷಪಾತ ಪ್ರತಿರೋಧಕಗಳಾಗಿವೆ ಅವುಗಳನ್ನು ಅಂತರ ಬೇಸ್ ಪ್ರತಿರೋಧ RB 1 ಮತ್ತು RB 2 ಗಿಂತ ಕಡಿಮೆ ಆಯ್ಕೆ ಮಾಡಲಾಗುತ್ತದೆ ಇಲ್ಲಿ ಉಂಟಾಗುವ ಪ್ರತಿರೋಧವು RB1 ಮತ್ತು RB2 ಈ ಪ್ರತಿರೋಧಕಗಳು ಅಂತರ ಮೂಲ ಪ್ರತಿರೋಧಕ್ಕಿಂತ ಕಡಿಮೆ ಇಲ್ಲಿ ಇರುವ ಪ್ರತಿರೋಧ R3 ಕಪಾಸಿಟನ್ಸ್ C1 ಇಲ್ಲಿ ಇದೆ R ಮತ್ತು C ಆಂದೋಲದ ದರವನ್ನು ನಿರ್ಧರಿಸುತ್ತವೆ ಈಗ ಆರಂಭದಲ್ಲಿ ವೋಲ್ಟೇಜ್ Vs ಅನ್ನು ಅನ್ವಯಿಸಿದಾಗ ನೀವು ಈ ಟರ್ಮಿನಲ್ ನಾದ್ಯಂತ ಇಲ್ಲಿ ನೋಡುತ್ತೀರಿ UJT ಆಫ್ ಆಗಿದೆ ಮತ್ತು ಕೆಪಾಸಿಟರ್ C1 ಸಂಪೂರ್ಣವಾಗಿ ಡಿಸ್ಚಾರ್ಜ್discharged ಆಗಿದೆ ಜಂಕ್ಷನ್ ಟ್ರಾನ್ಸಿಸ್ಟರ್ ನಲ್ಲಿ ಈ ವೋಲ್ಟೇಜ್ ಅನ್ನು ಅನ್ವಯಿಸಿದಾಗ ಅದು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಮತ್ತು ಅದು ಆಫ್ ಆದಾಗ ಏನಾಗುತ್ತದೆ C1 ಸಂಪೂರ್ಣವಾಗಿ ಡಿಸ್ಚಾರ್ಜ್ ಆಗುತ್ತದೆ ಆದರೆ ರೆಸಿಸ್ಟರ್ R3 ಗಳ ಮೂಲಕ ಅಗಾಧವಾಗಿ ಚಾರ್ಜ್ ಮಾಡಲು ಪ್ರಾರಂಭಿಸುತ್ತದೆ UJTಯ ಎಮ್ಮಿಟರ್ ನ್ನು ಕೆಪಾಸಿಟರ್ ಗೆ ಸಂಪರ್ಕಿಸಲಾಗಿದೆ ಕಾಯಪಿಸಿಟರ್ನ ಚಾರ್ಜಿಂಗ್ ವೋಲ್ಟೇಜ್ Vc ಡಯೋಡ್ ವೋಲ್ಟೇಜ್ ಡ್ರಾಪ್ ಗಿಂತ ಹೆಚ್ಚಾದಾಗ UJT ಯ ಎಮ್ಮಿಟರ್ ನ್ನು ಕೆಪಾಸಿಟರ್ ಗೆ ಸಂಪರ್ಕಿಸಲಾಗುತ್ತದೆ ಆದ್ದರಿಂದ ಇದು PN ಜಂಕ್ಷನ್ ಡಯೋಡ್ ನಾವು ಇದನ್ನು ನೋಡಿದ್ದೇವೆ ಆದ್ದರಿಂದ ಈ ಕೆಪಾಸಿಟರ್ Vc1 ನಾದ್ಯಂತ ವೋಲ್ಟೇಜ್ ಇದು ಡಯೋಡ್ ವೋಲ್ಟೇಜ್ ಡ್ರಾಪ್ ಗಿಂತ ಹೆಚ್ಚಾದರೆ PN ಜಂಕ್ಷನ್ ಸಾಮಾನ್ಯ ಡಯೋಡ್ ನಂತೆ ವರ್ತಿಸುತ್ತದೆ ಮತ್ತು ಮುಂದೆ ಪಕ್ಷಪಾತವಾಗಿ UJTಯನ್ನು ವಾಹಕಕ್ಕೆ ಪ್ರಚೋದಿಸುತ್ತದೆ ಈ ಸಂದರ್ಭದಲ್ಲಿ ಕೆಪಾಸಿಟರ್ ರೆಸಿಸ್ಟರ್ R3 ಮೂಲಕ ಚಾರ್ಜ್ ಮಾಡಲು ಪ್ರಾರಂಭಿಸಿದಾಗ ಈ ಕೆಪಾಸಿಟರ್ ವೋಲ್ಟೇಜ್ PN ಜಂಕ್ಷನ್ ಡಯೋಡ್ ವೋಲ್ಟ್ ಡ್ರಾಪ್ ಗಿಂತ ಹೆಚ್ಚು ಹೆಚ್ಚಾಗುತ್ತವೆ ನಂತರ UJT ಪ್ರವಹಿಸಲು ಪ್ರಾರಂಭಿಸುತ್ತದೆ UJT ಟ್ರಾನ್ಸಿಸ್ಟರ್ ಈ ಹಂತದಲ್ಲಿ ಎಮ್ಮಿಟರ್ನಿಂದ B1 ಗೆ ಇಂಪೆಡೆನ್ಸ್ ಕುಸಿಯುತ್ತದೆ ಮತ್ತು ಎಮ್ಮಿಟರ್ ಲೋಡ್ ನೊಂದಿಗೆ ಕಡಿಮೆ ಇಂಪೆಡೆನ್ಸ್ ಸ್ಯಾಚುರೇಶನ್ ಹಂತಕ್ಕೆ ಹೋಗುತ್ತದೆ ಮತ್ತು ಎಮ್ಮಿಟರ್ ಕರೆಂಟ್ ಸಂಭವಿಸುತ್ತದೆ ಅದು ಪ್ರವಹಿಸುವುದರಿಂದ ಇಂಪಿಡೆಂಸ್ B1 ಕುಸಿತಗೊಳಿಸುತ್ತದೆ ಮತ್ತು ಎಮ್ಮಿಟರ್ ಕಡಿಮೆ ಅಡೆತಡೆ ಹಂತಕ್ಕೆ ಹೋಗುವುದರಿಂದ ಅದು ಪ್ರವರ್ತಿಸುತ್ತದೆ ಆದ್ದರಿಂದ R1 ನ ಓಮಿಕ್ ಮೌಲ್ಯವು ತುಂಬಾ ಕಡಿಮೆ ಇರುವುದರಿಂದ ಕೆಪಾಸಿಟರ್ UJT ಮೂಲಕ ವೇಗವಾಗಿ ಡಿಸ್ಚಾರ್ಜ್ ಆಗಿ R1 ನಲ್ಲಿ ವೇಗವಾಗಿ ಏರುತ್ತಿರುವ ವೋಲ್ಟೇಜ್ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಅದು ಪ್ರವರ್ತಿಸುವಾಗ ಕೆಪಾಸಿಟರ್ R1 ಮೂಲಕ ತ್ವರಿತವಾಗಿ ಡಿಸ್ಚಾರ್ಜ್ ಆಗುತ್ತದೆ ಇದು ಕೆಪಾಸಿಟರ್ ಗೆ ಡಿಸ್ಚಾರ್ಜ್ ಮಾಡುವ ಹತ್ತಿರ ಮಾರ್ಗವಾಗಿದೆ UJT ಪ್ರವರ್ತಿಸದಿದ್ದರೆ ಕೆಪಾಸಿಟರ್ ಇದರ ಮೂಲಕ ಡಿಸ್ಚಾರ್ಜ್ ಆಗುವುದಿಲ್ಲ ಆದರೆ ಈಗ ಅದು ಈ ಭಾಗದ ಮೂಲಕ ಮತ್ತು ನಂತರ R1 ನಾದ್ಯಂತ ಪ್ರತಿರೋಧಕದಲ್ಲಿ ಡಿಸ್ಚಾರ್ಜ್ ಆಗಿದೆ ಇಲ್ಲಿ R1 ನಾದ್ಯಂತ ವೋಲ್ಟೇಜ್ ವೇಗವಾಗಿ ಹೆಚ್ಚಿಸುವ ಸ್ಪೈಕ್ ಗೆ ಕಾರಣವಾಗುತ್ತದೆ ಎಂದು ನಾನು ಕಂಡುಕೊಂಡಿದ್ದೇನೆ ವೇಗವಾಗಿ ಏರುತ್ತಿರುವ ಸ್ಪೈಕ್ ಅನ್ನು ನೀವು ನೋಡುತ್ತೀರಿ ಇದು UJT ಮೂಲಕ ವೇಗವಾಗಿ ಹೆಚ್ಚು ತ್ವರಿತವಾಗಿರುವುದರಿಂದ ನಂತರ ಅದು R3 ಮೂಲಕ ಚಾರ್ಜ್ ಮಾಡುತ್ತದೆ ಈ ಡಿಸ್ಚಾರ್ಜ್ ಸಮಯವು UJT ಕಡಿಮೆ ಪ್ರತಿರೋಧದ ಮೂಲಕ ಕೆಪಾಸಿಟರ್ ಡಿಸ್ಚಾರ್ಜ್ ಗಳ ಚಾರ್ಜಿಂಗ್ ಸಮಯಕ್ಕಿಂತ ಕಡಿಮೆಯಿಲ್ಲ ಈಗ UJT ಯ ಕಟ್ ಆಫ್ ಏನೆಂದು ನೋಡುವ ಅದು ಯೂನಿ ಜಂಕ್ಷನ್ ಟ್ರಾನ್ಸಿಸ್ಟರ್ ಆನ್ ಮಾಡಲು ಸಾಕಷ್ಟು ವೋಲ್ಟೇಜ್ ಅನ್ನು ಇನ್ನೂ ಪಡೆಯದ ಪ್ರದೇಶವಾಗಿದೆ ನೀವು ಇಲ್ಲಿ ಎಮ್ಮಿಟರ್ ವೋಲ್ಟೇಜ್ ವಿರುದ್ಧ ಎಮ್ಮಿಟರ್ ಕರೆಂಟ್ ಗ್ರಾಫ್ ನೋಡಬಹುದು ಮತ್ತು ಪ್ರಚೋದಕ ಪ್ರದೇಶ ಯಾವುದು ವೋಲ್ಟೇಜ್ ನ ಅತ್ಯುನ್ನತ ಶಿಖರ ಯಾವುದು ಕಟ್ ಆಫ್ ಪ್ರದೇಶ ಯಾವುದು ಮತ್ತು ಮೌಲ್ಯ ಯಾವುದು ಒಂದು ಸ್ಯಾಚುರೇಶನ್ ಪ್ರದೇಶವಾಗಿರುವ ಒಂದು ಬಿಂದುವನ್ನು ಹೊಂದಿರುವ ನಕಾರಾತ್ಮಕ ಪ್ರತಿರೋಧ ಪ್ರದೇಶ ಯಾವುದು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ಹಿಂತಿರುಗಿ UJT ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರವಾಗಿ ನೋಡಿ ಈಗ ವೋಲ್ಟೇಜ್ ಇನ್ನೂ ಪ್ರಚೋದಿಸುವ ವೋಲ್ಟೇಜ್ ತಲುಪಿಲ್ಲ ಆದ್ದರಿಂದ ಟ್ರಾನ್ಸಿಸ್ಟರ್ ಇದನ್ನು ಆನ್ ಮಾಡುತ್ತದೆ ಇದು ಯುನಿ ಜಂಕ್ಷನ್ ಪ್ರದೇಶವು ನೀವು ಇಲ್ಲಿ ನೋಡಬಹುದಾದ ಈ ಕಟ್ ಆಫ್ ಪ್ರದೇಶವನ್ನು ಇನ್ನೂ ಪಡೆಯದ ಪ್ರದೇಶವಾಗಿದೆ ಅದು ಋಣಾತ್ಮಕ ಪ್ರತಿರೋಧ ಪ್ರದೇಶ ಆದ್ದರಿಂದ UJT ಇನ್ನೂ ಆನ್ ಮಾಡಲು ಸಾಕಷ್ಟು ವೋಲ್ಟೇಜ್ ಪಡೆಯದ ಪ್ರದೇಶ ಇದು ಮತ್ತು ಈ ವೋಲ್ಟೇಜ್ ಟ್ರಾನ್ಸಿಸ್ಟರ್ ಆನ್ ಆಗದಂತೆ ಪ್ರಚೋದಿಸುವ ವೋಲ್ಟೇಜ್ ಅನ್ನು ತಲುಪಿಲ್ಲ ಈಗ ಅದು ನಕಾರಾತ್ಮಕ ಪ್ರತಿರೋಧnegative resistance ಪ್ರದೇಶವಾಗಿದೆ ಇದನ್ನು ನಕಾರಾತ್ಮಕ ಪ್ರತಿರೋಧ ಪ್ರದೇಶ ಎಂದು ಏಕೆ ಕರೆಯಲಾಗುತ್ತದೆ ಏಕೆಂದರೆ ನೀವು ವೋಲ್ಟೇಜ್ ನ್ನು ಅನ್ವಯಿಸಿದಾಗ ಪ್ರತಿರೋಧವು ಹೆಚ್ಚಾಗಬೇಕು ಅಥವಾ ಕಡಿಮೆಯಾಗಬೇಕು ಹೌದು ನಿರ್ದಿಷ್ಟ ಪ್ರತಿರೋಧ ಮೌಲ್ಯವು ವೋಲ್ಟೇಜ್ ಅನ್ನು ಅನ್ವಯಿಸುತ್ತಲೇ ಇರುತ್ತದೆ ಅವು ಅಗಲವಾಗಿದ್ದರೆ ಇದು ನಕಾರಾತ್ಮಕ ಪ್ರತಿರೋಧ ಎಂದು ನಾನು ಅರ್ಥಮಾಡಿಕೊಂಡಿದ್ದೇನೆ ಇದು ನಕಾರಾತ್ಮಕ ಪ್ರತಿರೋಧವಾಗಿದೆ ಏಕೆಂದರೆ ಟ್ರಾನ್ಸಿಸ್ಟರ್ ಪ್ರಚೋದಕ ವೋಲ್ಟೇಜ್ V trigger ತಲುಪಿದ ನಂತರ ಈಗ ಬಲಕ್ಕೆ ತಿರುಗುತ್ತದೆ ಅನ್ವಯಿತ ವೋಲ್ಟೇಜ್ ಇನ್ನೂ ಎಮ್ಮಿಟರ್ ಲೋಡ್ ಗೆ ಹೆಚ್ಚಾದರೆ ಅಥವಾ ವೋಲ್ಟೇಜ್ V ಶಿಖರವನ್ನು ತಲುಪಿದರೆ ಸ್ವಲ್ಪ ಸಮಯದ ನಂತರ ಟ್ರಾನ್ಸಿಸ್ಟರ್ ಅನ್ನು ಆನ್ ಮಾಡಲಾಗುತ್ತದೆ ಆದ್ದರಿಂದ ಆರಂಭದಲ್ಲಿ ಅದು ಆಫ್ ಮಾಡಲಾಗಿದೆ ಇದು ಕಟ್ ಆಫ್ ಪ್ರದೇಶವನ್ನು ಪ್ರತಿರೋಧಿಸಿದಾಗ ವೋಲ್ಟೇಜ್ ಅನ್ನು ಸ್ವೀಕರಿಸದಿದ್ದಾಗ ಪ್ರಚೋದಿಸುವ ವೋಲ್ಟೇಜ್ ಅನ್ನು ತಲುಪದಿದ್ದಾಗ ಟ್ರಾನ್ಸಿಸ್ಟರ್ ಓನ್ ನಲ್ಲಿರುತ್ತದೆ ಏಕೆಂದರೆ ಈ ಪ್ರಚೋದಕ ವೋಲ್ಟೇಜ್ ಇಲ್ಲಿದೆ ನಾನು ವೋಲ್ಟೇಜ್ ಅನ್ನು ಹೆಚ್ಚಿಸುತ್ತಾ ಹೋದರೆ ಅದು ವಿ ಶಿಖರವನ್ನು ತಲುಪುತ್ತದೆ ಅದು ಇಲ್ಲಿದೆ ಈಗ ಅದು V peak ದಿಂದ ವ್ಯಾಲಿ ಬಿಂದುವಿಗೆ V peak ನ್ನು ಇಲ್ಲಿಂದ ವ್ಯಾಲಿ ಬಿಂದುವಿಗೆ ಕರೆದೊಯ್ಯುತ್ತದೆ ಅದು ಇಲ್ಲಿಯೇ ಇದೆ ಆದರೆ ಅನ್ವಯಿಸಲಾದ ವೋಲ್ಟೇಜ್ ಇಳಿದಾಗ ಕರೆಂಟ್ ಹೆಚ್ಚಾಗುತ್ತದೆ V IR ವೋಲ್ಟೇಜ್ ಕಡಿಮೆ ಆದರೆ ವಿದ್ಯುತ್ ಸಹ ಇಳಿಯುತ್ತಲೇ ಇರಬೇಕು ಆದರೆ ನಾನು ನೋಡುತ್ತಿರುವುದು ಈ ನಿರ್ದಿಷ್ಟ ಪ್ರದೇಶದಲ್ಲಿ ಈ ನಿರ್ದಿಷ್ಟ ಹಂತದಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಈ ನಿರ್ದಿಷ್ಟ ಪ್ರದೇಶವಾಗಿದೆ ನಾನು ನೋಡುತ್ತಿರುವುದು ಏನೆಂದರೆV peak ನಿಂದ ವ್ಯಾಲಿ ಪಾಯಿಂಟ್ ವರೆಗೆ ಕರೆಂಟ್ ಹೆಚ್ಚಾಗುವಾಗ ಅನ್ವಯಿಕ ವೋಲ್ಟೇಜ್ ಇಳಿಯುತ್ತದೆ ಅಂದರೆ ಪ್ರತಿರೋಧವು ಕಡಿಮೆಯಾಗುತ್ತಿದೆ ಎಂಬಂತೆ ಅದು ನಕಾರಾತ್ಮಕ ಪ್ರತಿರೋಧವಾಗಿದೆ ವಿದ್ಯುತ್ ಕರೆಂಟ್ ಹೆಚ್ಚಾಗುತ್ತದೆ ಆದರೆ ವೋಲ್ಟೇಜ್ ಕಡಿಮೆಯಾಗುತ್ತದೆ ಅದಕ್ಕಾಗಿಯೇ ಅದನ್ನು ನಕಾರಾತ್ಮಕ ಪ್ರತಿರೋಧ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದನ್ನು ನಕಾರಾತ್ಮಕ ಪ್ರತಿರೋಧ ಸುಲಭ ಎಂದು ಏಕೆ ಕರೆಯಲಾಗುತ್ತದೆ ನಿಮ್ಮ ಉತ್ತರ ಸುಲಭವಲ್ಲದಿದ್ದರೆ UJT ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ಸರಿಯಾಗಿ ಅರ್ಥಮಾಡಿಕೊಳ್ಳಬೇಕು ಆಗ ಅದು ಸುಲಭವಾಗುತ್ತದೆ ನಾನು ಸುಲಭ ಎಂದು ಹೇಳಿದರೆ ನೀವು ಕೆಲವು ಮನೆಕೆಲಸವನ್ನು ಮಾಡಿದ್ದೀರಿ ಮತ್ತು UJT ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನಿಮಗೆ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ಇವು ನೀವು ತಿಳಿದುಕೊಳ್ಳಬೇಕಾದ ಮೂಲಭೂತ ಸಾಧನಗಳಾಗಿವೆ ಆದ್ದರಿಂದ ಸ್ಯಾಚುರೇಶನ್ ಪ್ರದೇಶವು ವಿದ್ಯುತ್ ಕರೆಂಟ್ ಹೆಚ್ಚಿಸಿದ ನಕಾರಾತ್ಮಕ ಪ್ರತಿರೋಧ ಪ್ರದೇಶದ ನಂತರ ಸ್ಯಾಚುರೇಶನ್ ಪ್ರದೇಶ ಬರುತ್ತದೆ ಎಮ್ಮಿಟರ್ ಗೆ ಅನ್ವಯಿಸಲಾದ ವೋಲ್ಟೇಜ್ ಇನ್ನೂ ಕರೆಂಟ್ ನ್ನು ಹೆಚ್ಚಿಸಿದರೆ ಮತ್ತು ವೋಲ್ಟೇಜ್ ಏರಿಕೆಯಾಗುವ ಪ್ರದೇಶ ಇದಾಗಿದೆ ಈಗ ಮತ್ತೆ ಅದು ಏರಲು ಪ್ರಾರಂಭಿಸುತ್ತದೆ ಅದನ್ನೇ ನಾವು ಸರಿಯಾಗಿ ನಿರೀಕ್ಷಿಸುತ್ತಿದ್ದೇವೆ ಆದ್ದರಿಂದ ಈಗ UJT ಒಸ್ಸಿಲೇಟರ್ ಗಾಗಿ ಆಂದೋಲದ ಆವರ್ತನವನ್ನು ಹೊಂದಿದ್ದೇನೆ ಆದ್ದರಿಂದ UJT ಒಸ್ಸಿಲೇಟರ್ ಈ ರೀತಿ ಕೆಲಸ ಮಾಡುತ್ತದೆ ಆದ್ದರಿಂದ ಒಂದು ವೇಳೆ ಒಸ್ಸಿಲೇಟರ್ ಸಂದರ್ಭದಲ್ಲಿ ಹಲವಾರು ರೀತಿಯ ಒಸ್ಸಿಲೇಟರ್ ಗಳನ್ನು ಹೊಂದಬಹುದು ಮತ್ತು ಈಗ ನಾವು ಹೆಚ್ಚಾಗಿ ಓಪರೇಷನ್ ಆಂಪ್ಲಿಫೈಯರ್ ಬಳಸುವಲ್ಲಿ ನೋಡಿರುವ ಒಸ್ಸಿಲೇಟರ್ ಗಳ ಅನ್ವಯವನ್ನು ಹೊಂದಬಹುದು ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ಕ್ರಿಸ್ಟಲ್ ಒಸ್ಸಿಲೇಟರ್ ನ್ನು ಸಹ ನೋಡಿದ್ದೇವೆ ನಾವು UJT ಒಸ್ಸಿಲೇಟರ್ ನ್ನು ಸಹ ನೋಡಿದ್ದೇವೆ ಸಾಮಾನ್ಯವಾಗಿ ಈಗ ಒಸ್ಸಿಲೇಟರ್ ಗಳು ಹೇಗೆ ಸರಿಯಾಗಿ ಕೆಲಸ ಮಾಡುತ್ತದೆ ಎಂಬುದರ ಬಗ್ಗೆ ನಮಗೆ ಒಂದು ಕಲ್ಪನೆ ಇದೆ ಆದ್ದರಿಂದ ಮುಂದಿನ ಮಾಡ್ಯೂಲ್ ನಲ್ಲಿ ಶಬ್ದ ಎಂದರೇನು ಎಂದು ನೋಡೋಣ ಯಾವ ರೀತಿಯ ಶಬ್ದವನ್ನು ನಾವು ಬೇಸ್ ಅನ್ನು ಮುಟ್ಟುತ್ತೇವೆ ಮತ್ತು ನಾವು ಮುಂದಿನ ವಿನ್ಯಾಸಕ್ಕೆ ಚಲಿಸುತ್ತೇವೆ ಆದ್ದರಿಂದ ಮುಂದಿನ ಮಾಡ್ಯೂಲ್ ನಲ್ಲಿ UJT ಒಸ್ಸಿಲೇಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡುವ ನಾನು ನಿಮಗೆ ಉದಾಹರಣೆಯಲ್ಲಿ ತೋರಿಸಿದ್ದೇನೆ ನೀವು ಈ ಮೊದಲು ಕಲಿಯುತ್ತಿರುವ ಏನನ್ನಾದರೂ ನೆನಪಿಸಿಕೊಳ್ಳುತ್ತಾ ನೀವು ಸಾಧನವನ್ನು ಹೇಗೆ ತ್ವರಿತವಾಗಿ ರಚಿಸಬಹುದು ಈಗ ನೀವು MOSFET ಗಾಗಿ ಪ್ರಕ್ರಿಯೆಯ ಹರಿವನ್ನು ಅರ್ಥಮಾಡಿಕೊಳ್ಳಬಹುದು ಅದೇ ರೀತಿ ನಾವು N ಸಂಖ್ಯೆಯ ಸರ್ಕ್ಯೂಟ್ ಗಳನ್ನು ಹೇಳಬಹುದು ಪ್ರಕ್ರಿಯೆಯು ಸರಿಯಾಗಿ ಹರಿಯುತ್ತದೆ ಎಂದು ನಮಗೆ ತಿಳಿದಿದ್ದರೆ ನಾವು ಫ್ಯಾಬ್ರಿಕೇಟ್ ಮಾಡಬಹುದು ನಿಮಗೆ ಯಾವುದೇ ಪ್ರಶ್ನೆ ಇದ್ದರೆ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ತಪ್ಪಾಗಬೇಡಿ ಗೊಂದಲಕ್ಕೊಳಗಾಗಬೇಡಿ ಚಿಂತಿಸಬೇಡಿ ಸಂದೇಹ ಇದ್ದರೆ ನಾನು ಸಮೀಕರಣಗಳಿಗೆ ಉತ್ತರಿಸುತ್ತೇನೆ ಆದ್ದರಿಂದ ಈಗ ಮುಂದಿನ ತರಗತಿಯಲ್ಲಿ ಶಬ್ದ ಎಂದರೇನು ಮತ್ತು ಯಾವ ರೀತಿಯ ಶಬ್ದಗಳು ಎಂದು ನೋಡೋಣ ಅಲ್ಲಿಯವರೆಗೆ ನೀವು ಕಾಳಜಿ ವಹಿಸುತ್ತೀರಿ ನಾನು ಮುಂದಿನ ತರಗತಿಯಲ್ಲಿ ನೋಡುತ್ತೇನೆ